ಈ ಟ್ಯುಟೋರಿಯಲ್ ಮತ್ತು ಮುಂದೆ ನಾವು ನಿಯೋಜನೆ ಸಂಖ್ಯೆ 2 ಅನ್ನು ಪರಿಹರಿಸುತ್ತೇವೆ ಇದು ಮೂಲ ಸ್ಥಾಯೀವಿದ್ಯುತ್ತಿನ ಮತ್ತು ವೆಕ್ಟರ್ ಕಲನಶಾಸ್ತ್ರದಲ್ಲಿದೆ ಈ ಅಸೈನ್ಮೆಂಟ್ನ ಸಮಸ್ಯೆ ಸಂಖ್ಯೆ ಒಂದು ನಿರ್ದಿಷ್ಟ ಕ್ಷೇತ್ರ F ಗೆ ಹೇಳುತ್ತದೆ ಇದು x ಮತ್ತು y ನ ಕಾರ್ಯವಾಗಿದೆ ಮತ್ತು y 2 x i ಪ್ಲಸ್ 3 y j ಗೆ ಸಮಾನವಾಗಿರುತ್ತದೆ ಡಾಟ್ ಪ್ರಾಡಕ್ಟ್ F ಡಾಟ್ ds ಅಲ್ಲಿ ds ಈಗ r ತ್ರಿಜ್ಯದ ಸಿಲಿಂಡರ್ನಲ್ಲಿ ಅಪರಿಮಿತ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಾವು f ಡಾಟ್ ds ಪ್ರಾಡಕ್ಟ್ಅನ್ನು ಹುಡುಕಲು ಬಯಸುತ್ತೇವೆ ಆದ್ದರಿಂದ ಇದು ಕೋನ phi ಯಲ್ಲಿ R ತ್ರಿಜ್ಯದ ಸಿಲಿಂಡರ್ನಲ್ಲಿ ಅನಂತವಾದ ಪ್ರದೇಶವಾಗಿದೆ ಮತ್ತು ನಾವು ಸಿಲಿಂಡರಾಕಾರದ ನಿರ್ದೇಶಾಂಕಗಳನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ನೋಡಲು ಪ್ರಯತ್ನಿಸುತ್ತಿರುವ ಸಿಲಿಂಡರ್ನ ಚಿತ್ರವನ್ನು ನಾನು ಮಾಡಿದರೆ ಅಲ್ಲಿ ಫೋರ್ಸ್ ಫೀಲ್ಡ್ F ಇದೆ ಮತ್ತು ನಾವು F ಡಾಟ್ ds ಡಾಟ್ ಪ್ರಾಡಕ್ಟ್ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಅಲ್ಲಿ ಈ ಸಣ್ಣ ಪ್ರದೇಶವು R ತ್ರಿಜ್ಯದಲ್ಲಿ ಕೋನ phi ಯಲ್ಲಿದೆ Fxy2xi3yj ಆದ್ದರಿಂದ ನೀವು ಸಿಲಿಂಡರಾಕಾರದ ನಿರ್ದೇಶಾಂಕದಲ್ಲಿ ನೋಡಬಹುದು ಈ ಪ್ರದೇಶವು ವಾಸ್ತವವಾಗಿ ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿ s ಯುನಿಟ್ ವೆಕ್ಟರ್ ದಿಕ್ಕಿನಲ್ಲಿದೆ ಅದರ ಎತ್ತರ d z ಅಥವಾ delta z ಆಗಿದೆ ಈ ಕೋನ d phi ಆದ್ದರಿಂದ ಈ ಪ್ರದೇಶದ ಮ್ಯಾಗ್ನಿಟ್ಯೂಡ್ ಆದ್ದರಿಂದ ನಾನು ds ಮ್ಯಾಗ್ನಿಟ್ಯೂಡ್ ಅನ್ನು ಬರೆದರೆ R d phi ಇದು ಈ ದೂರವಾಗಿದೆ ನಾನು ಅದನ್ನು ಕೆಂಪು ಬಣ್ಣದಿಂದ ತೋರಿಸುತ್ತೇನೆ ಬಾಗಿದ ಮೇಲ್ಮೈಯ ಕರ್ವ್ ದೂರ ಮತ್ತು ಎತ್ತರವು d z ಆಗಿದೆ ಆದ್ದರಿಂದ ಪರಿಮಾಣವು R d phi d z ಆಗಿರುತ್ತದೆ ಮತ್ತು ದಿಕ್ಕು x ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ds ಪ್ರದೇಶವು s ದಿಕ್ಕಿನಲ್ಲಿ R d phi d z ಆಗಿದೆ ಆದ್ದರಿಂದ ನಾನು F ಡಾಟ್ ds ಅನ್ನು ಲೆಕ್ಕಾಚಾರ ಮಾಡುವಾಗ 2 x i ಡಾಟ್ s r d phi d z ಪ್ಲಸ್ 3 y j ಡಾಟ್ s ಯುನಿಟ್ ವೆಕ್ಟರ್ r d phi d z ಆಗಿರುತ್ತದೆ srdϕdz ಈಗ ಮೇಲ್ಮೈಯಲ್ಲಿ ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿ x ಎಂಬುದು R cosine ಆಫ್ phi i ಡಾಟ್ s ಯುನಿಟ್ ವೆಕ್ಟರ್ ಈಗ cosine phi ಆಗಿರುತ್ತದೆ ಎಂದು ನನಗೆ ತಿಳಿದಿದೆ y ಈಸ್ R sin ಆಫ್ phi j ಡಾಟ್ s ಈಸ್ j ಡಾಟ್ s ಈಸ್ sin ಆಫ್ phi ಆಗಿದೆ ಆದ್ದರಿಂದ F ಡಾಟ್ ds ಈಗ 2 R cosine ಸ್ಕ್ವೇರ್ phi ಪ್ಲಸ್ 3 R sin ಸ್ಕ್ವೇರ್ phi ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ನಾವು R d phi dz ಹೊರಗಿನಿಂದ ಹೊಂದಿದ್ದೇವೆ ಅದು R ಸ್ಕ್ವೇರ್ 2 cos ಸ್ಕ್ವೇರ್ phi ಪ್ಲಸ್ 3 sin ಸ್ಕ್ವೇರ್ phi d phi dzಗೆ ಸಮಾನವಾಗಿರುತ್ತದೆ cosine ಸ್ಕ್ವೇರ್ phi ಪ್ಲಸ್ sin ಸ್ಕ್ವೇರ್ phi 1 ಎಂದು ಗುರುತಿಸುವ ಮೂಲಕ ನಾನು R ಸ್ಕ್ವೇರ್ 2 ಪ್ಲಸ್ sin ಸ್ಕ್ವೇರ್ phi d phi dz ಎಂದು ಬರೆಯಬಹುದು ಮತ್ತು ಅದು ಉತ್ತರವಾಗಿದೆ dS2Rcos2ϕ3Rsin2RdϕdzR22ϕ3ϕdϕdzR22ϕdϕdz ಪ್ರಶ್ನೆ ಸಂಖ್ಯೆ 2 ಕ್ಕೆ ಉತ್ತರ ಪ್ರಶ್ನೆಯು ಸಮಸ್ಯೆ 1 ರಲ್ಲಿನ ಕ್ಷೇತ್ರದ ಹರಿವು ಸಿಲಿಂಡರಾಕಾರದ ಮೇಲ್ಮೈಯ ಕಾಲು ಭಾಗದ ಮೇಲೆ pi ಈಕ್ವಲ್ಸ್ pi ಬೈ 4 ಟು phi ಈಕ್ವಲ್ಸ್ 3 pi ಬೈ 4 ಆಗಿದೆ ಆದ್ದರಿಂದ ನಾವು ಈಗ ಕೇಳುತ್ತಿರುವುದು ಮತ್ತೆ ಈ ಸಿಲಿಂಡರ್ ಅನ್ನು ಮಾಡೋಣ ಮತ್ತು ನಾವು ಸಿಲಿಂಡರ್ನ ಉದ್ದವನ್ನು 1 ಎಂದು ತೆಗೆದುಕೊಳ್ಳುತ್ತೇವೆ ಈ 1 ರ ಉದ್ದದ ಮೇಲೆ ನಾವು phi ಈಕ್ವಲ್ಸ್ pi ಬೈ 4 ಅಪ್ ಟು phi ಈಕ್ವಲ್ಸ್ 3 pi ಬೈ 4 ವರೆಗೆ ಇಂಟಿಗ್ರೇಟ್ ಮಾಡಲು ಬಯಸುತ್ತೇವೆ ಆದ್ದರಿಂದ ಹಿಂಭಾಗದಲ್ಲಿರುವ ಈ ಸಿಲಿಂಡರಾಕಾರದ ಮೇಲ್ಮೈಯಲ್ಲಿ ಎಲ್ಲೋ ಈ ಸಿಲಿಂಡರಾಕಾರದ ಮೇಲ್ಮೈ ಮೂಲಕ ಹಾದುಹೋಗುವ ಫ್ಲಕ್ಸ್ ಅನ್ನು ಲೆಕ್ಕಾಚಾರ ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು F ಡಾಟ್ ds ಅನ್ನು ಮೇಲ್ಮೈ ಮೇಲೆ ಇಂಟಿಗ್ರೇಟ್ ಮಾಡುವುದು ಅದು ಇಂಟಿಗ್ರಲ್ d phi ಗೆ ಸಮನಾಗಿರುತ್ತದೆ ಅದು pi ಬೈ 4 ಟು 3 pi ಬೈ 4 dz ಉದ್ದ 1 ನಿಂದ ರೂಪುಗೊಂಡಿದೆ ಆದ್ದರಿಂದ ಅದು ಯಾವುದೇ ಉದ್ದದಿಂದ ಆಗಿರಲಿ 0 ರಿಂದ 1 ಎಂದು ಹೇಳಿ ಏಕೆಂದರೆ ಯಾವುದೇ z ಅವಲಂಬನೆ ಇಲ್ಲ ಅದು ಅಪ್ರಸ್ತುತವಾಗುತ್ತದೆ ಅವುಗಳ ಆರಂಭಿಕ ಮತ್ತು ಅಂತಿಮ ಬಿಂದುಗಳು R ಸ್ಕ್ವೇರ್ 2 ಪ್ಲಸ್ sin ಸ್ಕ್ವೇರ್ phi ಈಗ z ಅವಿಭಾಜ್ಯವು ಯಾವುದೇ z ಅವಲಂಬನೆ ಇಲ್ಲದಿರುವುದರಿಂದ ನನಗೆ 1 ನೀಡುತ್ತದೆ dS43π4dϕ01dz R22sin2ϕ ಆದ್ದರಿಂದ ನಾನು ಈ ಫ್ಲಕ್ಸ್ ಅನ್ನು 4 ಟು 3 pi ಬೈ 4 Rರ್ ಸ್ಕ್ವೇರ್ದಿಂದ ಇಂಟಿಗ್ರಲ್ d phiಗೆ ಸಮನಾಗಿರುತ್ತದೆ ಇದು ಈಗ 2 ಪ್ಲಸ್ sin ಸ್ಕ್ವೇರ್ phi ಈಕ್ವಲ್ಸ್ 2 R ಸ್ಕ್ವೇರ್ ಟೈಮ್ಸ್ 3 pi ಬೈ 4 ಮೈನಸ್ pi ಬೈ 4 ಗೆ ಸಮಾನವಾಗಿರುತ್ತದೆ ಅಂದರೆ ಮೊದಲ ಅವಧಿಯ ಪ್ಲಸ್ R ಸ್ಕ್ವೇರ್ ಏಕೀಕರಣ 1 ಮೈನಸ್ cosine 2 phi ಓವರ್ 2 d phi ಯಿಂದ pi ಬೈ 4 ಟು 3 pi ಬೈ 4 ಇದು 2 R ಗೆ ಸಮಾನವಾಗಿರುತ್ತದೆ ಕ್ಷಮಿಸಿ ಇದು R ಸ್ಕ್ವೇರ್ ಆಗಿದೆ R ಸ್ಕ್ವೇರ್ ಟೈಮ್ಸ್ pi ಬೈ 2 ಪ್ಲಸ್ R ಸ್ಕ್ವೇರ್ 2 ಒಳಗೆ ನಾನು ಮೊದಲ ಅವಧಿಯಿಂದ pi ಬೈ 2 ಅನ್ನು ಪಡೆಯಲಿದ್ದೇನೆ ಮೈನಸ್ 1 ಓವರ್ 2 sin 2 phi pi ಬೈ 4 ಮತ್ತು 3 pi ಬೈ 4 ಮತ್ತು ಈ ಅವಿಭಾಜ್ಯವನ್ನು ನೀವು ಸುಲಭವಾಗಿ ಮಾಡಬಹುದು ಮತ್ತು ಅಂತಿಮ ಉತ್ತರವು ನಂತರ 5 pi R ಸ್ಕ್ವೇರ್ ಬೈ 4 ಪ್ಲಸ್ R ಸ್ಕ್ವೇರ್ ಬೈ 2 ಆಗಿರುತ್ತದೆ ಅವಿಭಾಜ್ಯವು ಮಾಡಲು ತುಂಬಾ ಸರಳವಾಗಿದೆ ಆದ್ದರಿಂದ ನಾನು ಅವುಗಳನ್ನು ನಿಮಗಾಗಿ ಬಿಡುತ್ತೇನೆ ϕR243π4dϕ2sin22R23π4 4R243π41 cos2ϕ2dϕ5πR24R22 ಜಾಗದ ಒಂದು ಭಾಗದಲ್ಲಿ ವಿತರಿಸಲಾದ ವಸ್ತುವಿನ ಸಾಂದ್ರತೆಯನ್ನು ನೀಡಿದರೆ ಪ್ರಶ್ನೆ ಸಂಖ್ಯೆ 3 ಆಗಿದೆ ಆದ್ದರಿಂದ ನಾನು x y ಮತ್ತು z ನ ಕಾರ್ಯವಾದ ಸಾಂದ್ರತೆಯನ್ನು ಬರೆಯುತ್ತೇನೆ ನಾನು ಇದನ್ನು ಡೆನ್ಸಿಟಿ R ಥೀಟಾ ಎಂದೂ ಬರೆಯಬಹುದು ಮತ್ತು phi ಅನ್ನು z ನ C x ಸ್ಕ್ವೇರ್ ಮಾಡ್ಯುಲಸ್ ಎಂದು ನೀಡಲಾಗಿದೆ ಇದರ ಅರ್ಥವೇನೆಂದರೆ ಕೆಳಗಿನ ಸಮತಲದಲ್ಲಿ ಅಥವಾ z ನೆಗೆಟಿವ್ ಮೌಲ್ಯ ಅಥವಾ ಪಾಸಿಟಿವ್ ಮೌಲ್ಯವು ಅದರ ಪಾಸಿಟಿವ್ವಾಗಿರುತ್ತದೆ ಮತ್ತು x ಇದು x ಸ್ಕ್ವೇರ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಸಾಂದ್ರತೆಯು ಪಾಸಿಟಿವ್ವಾಗಿರುತ್ತದೆ ಇದನ್ನು C x ಸ್ಕ್ವೇರ್ mod z ಎಂದು ನೀಡಲಾಗಿದೆ ಅಲ್ಲಿ C ಸ್ಥಿರವಾಗಿರುತ್ತದೆ ಗೋಳಾಕಾರದ ಧ್ರುವೀಯ ಕೋ ಆರ್ಡಿನೇಟ್ಗಳಲ್ಲಿನ ಅನಂತ ಅಸಮಾನ ಪರಿಮಾಣದ ಅಂಶದ ದ್ರವ್ಯರಾಶಿಯನ್ನು ಹೀಗೆ ನೀಡಲಾಗುತ್ತದೆ xyzρrθϕCx2|z| ಆದ್ದರಿಂದ ನಾವು ಸಣ್ಣ ಪರಿಮಾಣದ ಅಂಶದ ದ್ರವ್ಯರಾಶಿಯನ್ನು ಕಂಡುಹಿಡಿಯಲು ಬಯಸುತ್ತೇವೆ ನಾನು ಮತ್ತೊಮ್ಮೆ ಚಿತ್ರವನ್ನು ಮಾಡುತ್ತೇನೆ ಗೋಳಾಕಾರದ ಧ್ರುವೀಯ ನಿರ್ದೇಶಾಂಕಗಳಲ್ಲಿನ ಪರಿಮಾಣದ ಅಂಶವು ಥೀಟಾ ಮತ್ತು d ಥೀಟಾ ನಡುವೆ ಇರುತ್ತದೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಮತ್ತು ಇದು ಈ ರೀತಿ ಕಾಣುತ್ತದೆ ಅಲ್ಲಿ ಇದು ಚಿಕ್ಕ d R ದೂರದಲ್ಲಿದೆ ನೀವು d ಥೀಟಾದಲ್ಲಿ ಚಲಿಸುತ್ತಿದ್ದೀರಿ ಮತ್ತು ನೀವು xy ಅಕ್ಷದಲ್ಲಿ ಚಲಿಸಿದಾಗ ಕೋನವು d phi ಆಗಿದೆ ಆದ್ದರಿಂದ ಪರಿಮಾಣದ ಅಂಶವನ್ನು dv r ಸ್ಕ್ವೇರ್ dr sin theta d theta d phi ಗೆ ಸಮನಾಗಿರುತ್ತದೆ ಎಂದು ನೀಡಲಾಗಿದೆ R theta ಮತ್ತು pi ಪರಿಭಾಷೆಯಲ್ಲಿ ಸಾಂದ್ರತೆಯನ್ನು C x ಸ್ಕ್ವೇರ್ mod z ಎಂದು ನೀಡಲಾಗಿದೆ ಇದನ್ನು ನಾನು ಗೋಳಾಕಾರದ ಧ್ರುವೀಯ ಕೋನಲ್ಲಿ ಬದಲಾಯಿಸಲಿದ್ದೇನೆ ಆದ್ದರಿಂದ ಇದು ಇನ್ನೂ C r ಸ್ಕ್ವೇರ್ sin ಸ್ಕ್ವೇರ್ ಥೀಟಾ cosine ಸ್ಕ್ವೇರ್ phi ಆಗುತ್ತದೆ ಮತ್ತು ನಂತರ z ಎಂಬುದು r ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ r ಮತ್ತೆ ಅಥವಾ ಪಾಸಿಟಿವ್ ಸಂಖ್ಯೆಗಳು ಮಾತ್ರ ಆದ್ದರಿಂದ cosine ಥೀಟಾ ಪಾಸಿಟಿವ್ ಮತ್ತು ನೆಗೆಟಿವ್ ವಾಗಿರುತ್ತದೆ ಆದ್ದರಿಂದ ನಾನು ಅದನ್ನು ಥೀಟಾದ ಹೆಚ್ಚಿನ ಮೋಡ್ cosine ಅನ್ನು ಹಾಕುತ್ತೇನೆ dVr2drsinθdθdϕ rθϕCx2zCr2ϕ r|cosθ| ಆದ್ದರಿಂದ ಈ ಸಣ್ಣ ದ್ರವ್ಯರಾಶಿಯು rho ಟೈಮ್ಸ್ dv ಗೆ ಸಮನಾಗಿರುತ್ತದೆ ಅದು C r ಕ್ಯುಬೆಡ್ ಈ ಪದ ಇಲ್ಲಿ ಮತ್ತು ಇಲ್ಲಿ ಈ ಪದವು r ಕ್ಯುಬೆಡ್ ಟೈಮ್ಸ್ sin ಸ್ಕ್ವೇರ್ ಥೀಟಾ cos ಸ್ಕ್ವೇರ್ phi ಮಾಡ್ cosine ಆಫ್ ಥೀಟಾ ಆಗುತ್ತದೆ ಮತ್ತು ನಂತರ ನೀವು r ಸ್ಕ್ವೇರ್ ಹೊಂದಿದ್ದೀರಿ d R sin theta d theta d phi ನಾನು ಅಂತಿಮವಾಗಿ C r ಎಂದು ಬರೆಯಬಹುದು 5 sin ಕ್ಯೂಬ್ ಥೀಟಾ ಮೋಡ್ cosine ಆಫ್ ಥೀಟಾ cosine ಸ್ಕ್ವೇರ್ phi d R d ಥೀಟಾ the d phi ಅದು ಮಾಸ್ ಎಲಿಮೆಂಟ್ ಆಗಿದೆ dmρdVCr3cosθr2drsin θdθdϕCr5 cosθϕdrdθ dϕ ಪ್ರಶ್ನೆ ಸಂಖ್ಯೆ 4 ನಂತರ ತ್ರಿಜ್ಯದ ಗೋಳದ ದ್ರವ್ಯರಾಶಿಯನ್ನು ಕೇಳಿ r ಸಾಂದ್ರತೆಯ ವಿತರಣೆಯೊಂದಿಗೆ ಮೂಲದ ಸುತ್ತಲೂ ಕೇಂದ್ರೀಕೃತವಾಗಿದೆ C x ಸ್ಕ್ವೇರ್ mod z ಆಗಿದೆ ಆದ್ದರಿಂದ ಈಗ ನಾವು ಕೇಳುತ್ತಿದ್ದೇವೆ ನಾನು ಈ ದ್ರವ್ಯರಾಶಿಯ ಸಾಂದ್ರತೆಯೊಂದಿಗೆ r ತ್ರಿಜ್ಯದ ಮೂಲದಲ್ಲಿ ಕೇಂದ್ರೀಕೃತವಾಗಿರುವ ಗೋಳವನ್ನು ಹೊಂದಿದ್ದರೆ rho r theta ಮತ್ತು phi ನಾವು ಈಗಾಗಲೇ C r cubed sin ಸ್ಕ್ವೇರ್ ಥೀಟಾ cosine ಎಂದು ಬರೆದಿರುವ C x ಸ್ಕ್ವೇರ್ mod z ಗೆ ಸಮನಾಗಿರುತ್ತದೆ ಕೊಸೈನ್ ಥೀಟಾದ ಸ್ಕ್ವೇರ್ phi ಮಾಡ್ಯುಲಸ್ ಮೂಲದಲ್ಲಿ ಕೇಂದ್ರೀಕೃತವಾಗಿರುವ R ತ್ರಿಜ್ಯದ ಗೋಳದ ಒಟ್ಟು ದ್ರವ್ಯರಾಶಿ ಎಷ್ಟು ನಾವು ಈಗಾಗಲೇ ಸ್ಮಾಲ್ ಮಾಸ್ ಎಲಿಮೆಂಟ್ ಅನ್ನು ಇಲ್ಲಿ ಸ್ಮಾಲ್ ವಾಲ್ಯೂಮ್ ಎಲಿಮೆಂಟ್ ಎಂದು ಲೆಕ್ಕ ಹಾಕಿದ್ದೇವೆ ಅದನ್ನು ನಾವು ಹಿಂದಿನ ಪುಟದಲ್ಲಿ ಬರೆದಂತೆ ನೀಡಲಾಗಿದೆ ನಾನು ಅದನ್ನು ಇಲ್ಲಿಂದ ನಕಲಿಸುತ್ತೇನೆ C r ರೈಸ್ ಟು 5 sin ಕ್ಯೂಬ್ ಥೀಟಾ ಮಾಡ್ಯುಲಸ್ cosine ಆಫ್ ಥೀಟಾ cosine ಸ್ಕ್ವೇರ್ phi d R d ಥೀಟಾ d pi ಮತ್ತು ಆದ್ದರಿಂದ ಒಟ್ಟು ದ್ರವ್ಯರಾಶಿಯು ಇದರ ಅವಿಭಾಜ್ಯವಾಗಿರುತ್ತದೆ ಈಗ ನಾನು ಈ ಅವಿಭಾಜ್ಯವನ್ನು ಪ್ರತ್ಯೇಕವಾಗಿ ಬರೆಯುತ್ತೇನೆ ಆದ್ದರಿಂದ ಒಟ್ಟು ದ್ರವ್ಯರಾಶಿ m ಎಂದು ನೀಡಲಾಗುವುದು ಇದು C ಎಂಬುದು ಸ್ಥಿರವಾಗಿರುತ್ತದೆ ಮತ್ತು ಇಂಟಿಗ್ರಲ್ drr ರೈಸ್ ಟು pi ಈಗ 0 ರಿಂದ R ಇಂಟಿಗ್ರಲ್ d ಥೀಟಾ sin ಕ್ಯೂಬ್ ಥೀಟಾ ಮಾಡ್ಯುಲಸ್ ಆಫ್ ಥೀಟಾ ಥೀಟಾ cosine ಈಗ 0 ರಿಂದ pi ಗೆ ಹೋಗುತ್ತದೆ ಒಂದು ಇಂಟಿಗ್ರಲ್ 0 ಟು 2 pi cosine ಸ್ಕ್ವೇರ್ phi ಗೆ ಅದು ಉತ್ತರವಾಗಿದೆ ಈಗ ನಾನು ಈ 3 ಅವಿಭಾಜ್ಯಗಳನ್ನು ಪ್ರತ್ಯೇಕವಾಗಿ ಮಾಡಬಹುದು dmCr5sin3cosθcos2ϕdrdθdϕ MC0Rdr r50dθθ|cosθ|02πϕdϕ ಆದ್ದರಿಂದ 0 ನಿಂದ R drr ರೈಸ್ ಟು phi ನನಗೆ ನೀಡುತ್ತದೆ R ರೈಸ್ ಟು 6 ಓವರ್ 6 ಗೆ ಹೆಚ್ಚಿಸಿ ಅದೇ ರೀತಿ 5 ಕ್ಕಿಂತ ಅವಿಭಾಜ್ಯವು cosine ಸ್ಕ್ವೇರ್ phi ಆಗಿದೆ ನಾನು ಇಲ್ಲಿ d phi ಅನ್ನು ಬರೆಯಲು ಮರೆತಿದ್ದೇನೆ d phi 0 ರಿಂದ 2 pi 1 ಅರ್ಧ ಇಂಟಿಗ್ರಲ್ 0 ಗೆ 2 ಪೈ 1 ಮೈನಸ್ cosine 2 phi d phi ಇದು ನನಗೆ pi ಹೊರತುಪಡಿಸಿ ಏನನ್ನೂ ನೀಡುವುದಿಲ್ಲ 0Rdr r5R66 02πϕdϕ1202π1 cos2ϕdϕπ ಅಂತಿಮ ಅವಿಭಾಜ್ಯ ಈ d ಥೀಟಾ ಇಂಟಿಗ್ರಲ್ ಮುಂದಿನ ಪುಟದಲ್ಲಿ ಅದನ್ನು ಮಾಡೋಣ ಅದು 0 ನಿಂದ pi sin ಕ್ಯೂಬ್ ಥೀಟಾ ಮಾಡ್ಯುಲಸ್ ಆಫ್ cosine ಥೀಟಾ d ಥೀಟಾ ಇದನ್ನು ನಾನು ಜೀವನವನ್ನು ಸುಲಭಗೊಳಿಸಲು 0 ಟು pi sin ಸ್ಕ್ವೇರ್ ಥೀಟಾ ಮಾಡ್ಯುಲಸ್ cosine ಥೀಟಾ cos ಥೀಟಾ ಕ್ಷಮಿಸಿ sin ಥೀಟಾ d ಥೀಟಾ ಇದು ಅವಿಭಾಜ್ಯ 0 ಗೆ ಹೊರಗಿರುವ ಮೈನಸ್ ಚಿಹ್ನೆಯೊಂದಿಗೆ ಥೀಟಾ d ಆಫ್ ಥೀಟಾದ cosineನ pi sin ಸ್ಕ್ವೇರ್ ಥೀಟಾ ಮಾಡ್ಯುಲಸ್ cosine ನಾವು ಈಗ x ಅನ್ನು ಥೀಟಾದ cosine ಎಂದು ವ್ಯಾಖ್ಯಾನಿಸೋಣ ನಂತರ ನಾನು ಮೈನಸ್ 1 ರಿಂದ ಮೈನಸ್ 1 sin ಸ್ಕ್ವೇರ್ ಥೀಟಾಗೆ ಸಮನಾದ ಈ ಅವಿಭಾಜ್ಯವನ್ನು ಹೊಂದಿದ್ದೇನೆ xdx ನ 1 ಮೈನಸ್ x ಸ್ಕ್ವೇರ್ ಮಾಡ್ಯುಲಸ್ ಆಗುತ್ತದೆ ಅದು ಮೈನಸ್ 1 ರಿಂದ 1 1 ಮೈನಸ್ x ಸ್ಕ್ವೇರ್ ಮೋಡ್ xd x 0cosθdθ0cosθsin θdθ 0θ|cos θ|d cos θ 1 11 X2XdX 111 X2XdX where Xcos θ ನಾವು ಇದನ್ನು ಸಮಗ್ರವಾಗಿ ಮಾಡೋಣ ಆದ್ದರಿಂದ ನಾನು ಮೈನಸ್ 1 ರಿಂದ 1 1 ಮೈನಸ್ x ಸ್ಕ್ವೇರ್ ಮೋಡ್ x d x ಅನ್ನು ಹೊಂದಿದ್ದೇನೆ ಸೈಡ್ ಮೋಡ್ x ನಲ್ಲಿನ ಮಾಡ್ x ಮೈನಸ್ 1 ಮತ್ತು 0 ನಡುವಿನ x ಗೆ ಮೈನಸ್ x ಗೆ ಸಮನಾಗಿರುತ್ತದೆ ಮತ್ತು 0 ಮತ್ತು 1 ರ ನಡುವಿನ x ಗೆ ಸಮನಾಗಿರುತ್ತದೆ ಆದ್ದರಿಂದ ನಾನು ಇದನ್ನು ಈ ಅವಿಭಾಜ್ಯಕ್ಕೆ ಸಮನಾಗಿ ಬರೆಯಬಹುದು ಆದ್ದರಿಂದ ಮೈನಸ್ 1 ಗೆ ಸಮನಾಗುತ್ತದೆ 0 1 ಮೈನಸ್ x ಸ್ಕ್ವೇರ್ ಟೈಮ್ಸ್ x ಪ್ಲಸ್ dx ಹೊರಗಿನ ಮೈನಸ್ ಚಿಹ್ನೆ ಪ್ಲಸ್ 0 ರಿಂದ 1 1 ಮೈನಸ್ x ಸ್ಕ್ವೇರ್ xd x ಇವುಗಳನ್ನು ನಿರ್ವಹಿಸಲು ಬಹಳ ಸುಲಭವಾದ ಅವಿಭಾಜ್ಯ ಮತ್ತು ಅವರು ನಿಮಗೆ ನೀಡುವ ಅಂತಿಮ ಉತ್ತರವನ್ನು ನೀವು ಮಾಡಿದಾಗ ಎಲ್ಲಾ ಅವಿಭಾಜ್ಯವು 1 ಅರ್ಧದಷ್ಟು ಬರುತ್ತದೆ ಇದನ್ನು ನೋಡುವ ಇನ್ನೊಂದು ವಿಧಾನವೆಂದರೆ ಮಾಡ್ x ಸರಿಸುಮಾರು x ಆಗಿರುವುದರಿಂದ 0 ಗೆ ಸಮಾನವಾಗಿರುತ್ತದೆ ನಾನು ಇದನ್ನು 2 ಟೈಮ್ಸ್ 0 ರಿಂದ 1 1 ಮೈನಸ್ x ಸ್ಕ್ವೇರ್ x d x ಎಂದು ಬರೆಯಬಹುದಿತ್ತು ಅದು ನನಗೆ 1 ಅರ್ಧವನ್ನು ನೀಡುತ್ತದೆ ಆದ್ದರಿಂದ ಒಟ್ಟು ದ್ರವ್ಯರಾಶಿ ಆದ್ದರಿಂದ ನಾನು ಎಲ್ಲಾ ಪದವನ್ನು ಸಂಗ್ರಹಿಸಿದರೆ C ಟೈಮ್ಸ್ R ರೈಸ್ ಟು 6 ಓವರ್ 6 ಟೈಮ್ಸ್ 1 ಅರ್ಧ ಪಟ್ಟು pi ಗೆ ಏರಿಸುತ್ತದೆ ಅದು pi C R ರೈಸ್ ಟು 6 ಓವರ್ 12 ಮತ್ತು ಅದು ನಿಮ್ಮ ಉತ್ತರವಾಗಿದೆ